ವರ್ಚುವಲ್ ರಿಯಾಲಿಟಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಇರುವ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ ಗಳಲ್ಲಿ ಒಂದನ್ನು ನಾನು ನಿಮಗೆ ಈಗ ಪರಿಚಯಿಸಲಿದ್ದೇವೆ ಮತ್ತು ಪ್ರತ್ಯೇಕವಾದ ವರ್ಚುವಲ್ ರಿಯಾಲಿಟಿ ಪ್ರಯೋಗಾಲಯವನ್ನು ಇಂಡಸ್ಟ್ರಿಯಲ್ ಮತ್ತು ಸಿಸ್ಟಮ್ ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕರು ಮತ್ತು ಪ್ರೊಫೆಸರ್ ಜೆ ಮೈತಿ ಮುಂದಾಳತ್ವದಲ್ಲಿ ಐಐಟಿ ಖರಗ್ ಪುರದ ಇಂಡಸ್ಟ್ರಿಯಲ್ ಮತ್ತು ಸಿಸ್ಟಮ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡೆವಲಪ್ ಮಾಡಲಾಗಿದೆ ಮತ್ತು ಅವರ ಜೊತೆಗೆ ಬೇರೆ ಬೇರೆ ಫ್ಯಾಕಲ್ಟಿ ಮೆಂಬರ್ಸ್ ನನ್ನನ್ನು ಒಳಗೊಂಡು ಒಂದು ಪ್ರತ್ಯೇಕವಾದ ಪ್ರಯೋಗಾಲಯವನ್ನು ಡೆವಲಪ್ ಮಾಡಲಾಗಿದೆ ಹಾಗಾಗಿ ನಾನೀಗ ಇಂಡಸ್ಟ್ರಿಯಲ್ ಮತ್ತು ಸಿಸ್ಟಮ್ ಇಂಜಿನಿಯರಿಂಗ್ ವಿಭಾಗದ ಈಗಿನ ಮುಖ್ಯಸ್ಥರಾಗಿರುವ ಮತ್ತು ಈ ಪ್ರಯೋಗಾಲಯದ ಪ್ರಮುಖ ಡೆವಲಪರ್ ಆದ ಜೆ ಮೈತಿ ಅವರು ಪ್ರಯೋಗಾಲಯದ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ಯು ಪ್ರೊಫೆಸರ್ ಮಿಶ್ರ ಸೇಫ್ಟಿ ಅನಾಲಿಟಿಕ್ಸ್ ಮತ್ತು ವರ್ಚುವಲ್ ರಿಯಾಲಿಟಿ ಪ್ರಯೋಗಾಲಯದ ಭಾಗ ಈ ಪ್ರಯೋಗಾಲಯ ಇದು 2016 ರಲ್ಲಿ ನಮ್ಮ ನಿರ್ದೇಶಕರಾದ ಪ್ರೊಫೆಸರ್ ಪಾರ್ತು ಪ್ರತಿಮ ಚಕ್ರವರ್ತಿ ಅವರ ಮಾರ್ಗದರ್ಶನದಡಿಯಲ್ಲಿ ಸ್ಥಾಪನೆಯಾಯಿತು ಮೂಲತಃ ಆಕ್ಸಿಡೆಂಟ್ ರಿಸರ್ಚ್ ಮತ್ತು ವರ್ಚುವಲ್ ಪ್ರೋಟೋಟೈಪಿಂಗ್ ಇನ್ಕ್ಲೂಡಿಂಗ್ ಸಿಮುಲೇಶನ್ ಸಲುವಾಗಿ ಇದು ಸೃಷ್ಟಿ ಆಯ್ತು ನಮಗೆ ತಿಳಿದಿರುವಂತೆ ಆಕ್ಸಿಡೆಂಟ್ ಅನ್ನು ಸೃಷ್ಟಿ ಮಾಡಲಾಗದು ಅಥವಾ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಮೆಂಟ್ ಮಾಡಲಾಗದು ಹಾಗಾಗಿ ನಮ್ಮ ಅಲ್ಟಿಮೇಟ್ ಗುರಿ ಅಂದ್ರೆ ಇಂಡಸ್ಟ್ರಿಯಲ್ ಸಿಸ್ಟಮ್ ಮತ್ತು ಬೇರೆ ಬೇರೆ ರೀತಿಯ ಆಕ್ಸಿಡೆಂಟ್ ಗಳನ್ನು ಸೃಷ್ಟಿಮಾಡಲು ಬೇಕಾಗಿರುವ ಕೆಲವು ಸೌಲಭ್ಯಗಳನ್ನು ನಾವು ಹೊಂದಬೇಕು ಮತ್ತು ಇದು ಹೈ ಎಂಡ್ ಕಂಪ್ಯೂಟಿಂಗ್ ಪ್ರೊಜೆಕ್ಷನ್ ಸಿಸ್ಟಮ್ ಇಮರ್ಸಿವ್ ಸಿಸ್ಟಮ್ ಟ್ರ್ಯಾಕಿಂಗ್ ಹೊಂದಿರುತ್ತದೆ ಥ್ಯಾಂಕ್ಯು ಪ್ರೊಫೆಸರ್ ಮೈತಿ ಮೊದಲಿಗೆ ನಾನು ಶ್ರೀ ಕ್ರಾಂತಿ ಅವರನ್ನು ಪರಿಚಯಿಸುತ್ತೇನೆ ಅವರು ಈಗ ಐಐಟಿ ಖರಗ್ ಪುರದ ಇಂಡಸ್ಟ್ರಿಯಲ್ ಮತ್ತು ಸಿಸ್ಟಮ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರೊಫೆಸರ್ ಜೆ ಮೈತಿ ಅವರ ಮಾರ್ಗದರ್ಶನದಲ್ಲಿ ಪಿಎಚ್ ಡಿ ವಿದ್ಯಾರ್ಥಿಯಾಗಿದ್ದಾರೆ ಕ್ರಾಂತಿ ಅವರೇ ದಯಮಾಡಿ ನೀವು ಈ ಪ್ರಯೋಗಾಲಯದ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ವಿವರಿಸಬಹುದಾ ವಿಶೇಷವಾಗಿ ಇಲ್ಲಿರುವ ಪ್ರಮುಖ ಕಂಪೋನೆಂಟ್ ಗಳ ಬಗ್ಗೆ ಎಸ್ ಶುವರ್ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಟ್ರ್ಯಾಕಿಂಗ್ ಮತ್ತು ಹೆಡ್ ಮೌಂಟೆಡ್ ಡಿಸ್ಪ್ಲೇ ತರಹದ ಉಪಕರಣಗಳಿವೆ ಅವುಗಳನ್ನು ಮುಖ್ಯವಾಗಿ ವರ್ಚುವಲ್ ರಿಯಾಲಿಟಿ ಪ್ರಯೋಗಗಳಿಗೆ ಉಪಯೋಗಿಸಲಾಗುವುದು ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಡಾಟಾ ಗ್ಲೌಸ್ ಗಳು ಇವೆ ಈ ಡಾಟಾ ಗ್ಲೌಸ್ ಗಳು ಇವುಗಳನ್ನು ನಿಮ್ಮ ಬೆರಳಿನ ಚಲನೆಯನ್ನು ಕ್ಯಾಪ್ಚರ್ ಮಾಡಲು ಉಪಯೋಗಿಸಲಾಗುತ್ತದೆ ಈ ಒಂದು ಡಾಟಾ ಗ್ಲೌಸ್ 14 ಸೆನ್ಸರ್ ಗಳನ್ನು ಹೊಂದಿದೆ ಹಾಗಾಗಿ ಬೆರಳಿನ ಎಲ್ಲಾ ಚಲನೆಗಳನ್ನು ಮತ್ತು ಯೂಸರ್ ಮೂಮೆಂಟ್ ಸಂಬಂಧಿಸಿದಂತೆ ಬೇರೆ ಬೇರೆ ರಿಸ್ಟ್ ಚಲನೆಗಳನ್ನು ಕ್ಯಾಪ್ಚರ್ ಮಾಡುತ್ತದೆ ಯಾವ ರೀತಿಯ ಸೆನ್ಸರ್ ಗಳು ಇವೆ ಸರ್ ಪಿಜೋ ಎಲೆಕ್ಟ್ರಿಕ್ ಸೆನ್ಸರ್ ಗಳು ಇವುಗಳು ಪಿಜೋ ಎಲೆಕ್ಟ್ರಿಕ್ ಸೆನ್ಸರ್ ಗಳು ಅದೇರೀತಿ ಈ ಹ್ಯಾಂಡ್ ಟ್ರ್ಯಾಕ್ಟರ್ ನಮ್ಮಲ್ಲಿದೆ ಇದನ್ನ ಕೈಯ ಮೇಲೆ ಮೌಂಟ್ ಮಾಡಬೇಕು ನಿಮ್ಮ ರಿಸ್ಟ್ ಮೇಲೆ ಹ್ಯಾಂಡ್ ಟ್ರ್ಯಾಕ್ಟರ್ ಇದ್ದಾಗ ನೀವು ನಿರ್ದಿಷ್ಟ ಆಬ್ಜೆಕ್ಟ್ ಸರಿಸಿದಾಗ ಅಥವಾ ಯಾವಾಗೆಲ್ಲ ನೀವು ನಿರ್ದಿಷ್ಟ ಆಬ್ಜೆಕ್ಟ್ ಕ್ಯಾಪ್ಚರ್ ಮತ್ತು ಮೂವ್ ಮಾಡುತ್ತಿರೋ ಇದು ಆಬ್ಜೆಕ್ಟ್ ಅನ್ನು ಎಷ್ಟು ಫೋರ್ಸ್ ನಲ್ಲಿ ಕ್ಯಾಪ್ಚರ್ ಮಾಡುತ್ತೀರಾ ಅನ್ನುವುದನ್ನು ಕ್ಯಾಪ್ಚರ್ ಮಾಡುತ್ತದೆ ಅದೇ ರೀತಿ ನಿಮ್ಮ ಪಿಚ್ ರೋಲ್ ಈ ರೀತಿಯ ಚಲನೆಗಳನ್ನು ಕೂಡ ಇದು ಕ್ಯಾಪ್ಚರ್ ಮಾಡುತ್ತದೆ ಅದಲ್ಲದೆ ನಮ್ಮಲ್ಲಿ ಪ್ರತ್ಯೇಕವಾದ ಹೆಡ್ ಟ್ರ್ಯಾಕರ್ ಇದೆ ಇದು ಏನು ಮಾಡುತ್ತದೆ HMD ಜೊತೆಗೆ ಇದನ್ನ ಹೇಗೆ ಉಪಯೋಗಿಸುವುದು ಎನ್ನುವುದನ್ನು ನಾನು ತೋರಿಸುತ್ತೇನೆ HMD ಉಪಯೋಗಿಸುತ್ತಿರುವಾಗ ನೀವು ಈ HMD ನಿಜವಾಗಲೂ ವಿಜುವಲೈಸ್ ಮಾಡಬಹುದು ಅಂದ್ರೆ ಆ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಇಮರ್ಸ್ ಆಗಿರುವುದು ಫೀಲ್ ಆಗುತ್ತದೆ ಹಾಗಾಗಿ ಯಾವಾಗ ನೀವು ಆ ಎನ್ವಿರಾನ್ಮೆಂಟ್ ನಲ್ಲಿ ನಡೆದಾಡುವಾಗ ಯಾವಾಗ ನೀವು ಆ ಎನ್ವಿರಾನ್ಮೆಂಟ್ ನಲ್ಲಿ ನಿಮ್ಮ ತಲೆಯನ್ನು ಬೇರೆ ಬೇರೆ ದಿಕ್ಕಿನ ಕಡೆಗೆ ಮೂವ್ ಮಾಡುತ್ತೀರ ಹೆಡ್ ಟ್ರ್ಯಾಕರ್ ಹೆಡ್ ಮೊಮೆಂಟ್ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಇವುಗಳು ವರ್ಚುವಲ್ ರಿಯಾಲಿಟಿಗೆ ಬೇಸಿಕ್ ಇಕ್ವಿಪ್ಮೆಂಟ್ ಗಳು ಇದು ತುಂಬಾ ಪ್ರಮುಖವಾದ ಇಕ್ವಿಪ್ಮೆಂಟ್ ಇದರಿಂದ ನೀವು ವರ್ಚುವಲ್ ರಿಯಾಲಿಟಿಯ ಇಮರ್ಸಿವ್ ನೆಸ್ ಫೀಲ್ ಮಾಡಬಹುದು ಮತ್ತದು ವರ್ಚುವಲ್ ರಿಯಾಲಿಟಿಯಲ್ಲಿ ತುಂಬಾ ಮುಖ್ಯವಾದದ್ದು ಈ ಒಂದು HMD ಹಾಕಿಕೊಂಡಿದ್ದಾಗ ನಿಮಗೆ ಗೊತ್ತಾಗುತ್ತದೆ ನೀವು ಯಾವುದನ್ನು ಹೊರಗಡೆ ನೋಡಬೇಕು ಅಂತ ಇಲ್ಲ ಡೆವಲಪ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಅನ್ನು ನೀವು ಒಳಗಡೆ ನೋಡಬಹುದು ಮತ್ತು ಅದರೊಳಗಡೆ ನಡೆದಾಡುವಾಗ ಫೀಲ್ ಮಾಡಬಹುದು ಆ ಎನ್ವಿರಾನ್ಮೆಂಟ್ ನಲ್ಲಿ ನೀವು ಇಮರ್ಸ್ ಆಗಿರುವುದು ಫೀಲ್ ಆಗುತ್ತದೆ ಇದಲ್ಲದೆ ನಮ್ಮಲ್ಲಿ ಐ ಟ್ರಾಕರ್ ಇದೆ ಇದನ್ನು ಮುಖ್ಯವಾಗಿ ಮಾರ್ಕೆಟಿಂಗ್ ರಿಸರ್ಚ್ ನಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಸಿಚುವೇಶನಲ್ ಅವೇರ್ನೆಸ್ ಸಲುವಾಗಿ ಉಪಯೋಗಿಸಲಾಗುವುದು ನೀವು ಇದನ್ನು ಹಾಕಿಕೊಂಡಾಗ ಇದು ಕಣ್ಣಿನ ಚಲನೆಯನ್ನು ಕ್ಯಾಪ್ಚರ್ ಮಾಡುತ್ತದೆ ಮತ್ತು ಇದು ಪ್ರತ್ಯೇಕವಾದ ಕಂಪ್ಯೂಟರ್ ಗೆ ಕನೆಕ್ಟ್ ಆಗಿರುತ್ತದೆ ಯಾವ ಕಡೆ ನೀವು ನೋಡುತ್ತಿರುವಿರಿ ಅದು ನಿಮಗೆ ಫೀಲ್ ಆಗುತ್ತದೆ ಪ್ರತ್ಯೇಕವಾಗಿ ಸೇಫ್ಟಿ ಡೊಮೈನ್ ನಲ್ಲಿ ನೀವು ಕೆಲಸ ಮಾಡುತ್ತಿದ್ದರೆ ಥ್ಯಾಂಕ್ಯು ಕ್ರಾಂತಿ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ಕಂಟಕ್ಸ್ಟ್ ನಲ್ಲಿ ವರ್ಚುವಲ್ ರಿಯಾಲಿಟಿ ಅಪ್ಲಿಕೇಶನ್ ಗಳ ಬಗ್ಗೆ ಮತ್ತು ಪ್ರಯೋಗಾಲಯ ಆಸಕ್ತಿ ಹೊಂದಿದ ವಿಷಯಗಳ ಬಗ್ಗೆ ಮಾತಾಡಬಹುದಾ ವರ್ಚುವಲ್ ರಿಯಾಲಿಟಿ ಅಪ್ಲಿಕೇಶನ್ ತುಂಬಾ ವಿಸ್ತಾರವಾಗಿದೆ ಬಹುಮುಖ್ಯವಾಗಿ ಮೈನಿಂಗ್ ಇಂಡಸ್ಟ್ರಿ ಹೆಲ್ತ್ ಕೇರ್ ಇಂಡಸ್ಟ್ರಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಗಳಲ್ಲಿ ಉಪಯೋಗಿಸಲಾಗುತ್ತದೆ ಮೈನಿಂಗ್ ಇಂಡಸ್ಟ್ರಿ ನಲ್ಲಿ ಅಂಡರ್ ಗ್ರೌಂಡ್ ಕೋಲ್ ಮೈನರ್ ಗಳು ತುಂಬಾ ಕಾಂಪ್ಲೆಕ್ಸ್ ಜಾಗಕ್ಕೆ ಹೋಗಬೇಕಾದಾಗ ಅವರನ್ನ ಟ್ರೈನ್ ಮಾಡಲು ಉಪಯೋಗಿಸಲಾಗುತ್ತದೆ ಅಂಡರ್ ಗ್ರೌಂಡ್ ಕೋಲ್ ಮೈನ್ ನಲ್ಲಿ ಅವರು ಎದುರಿಸಬಹುದಾದ ವಿಷಯಗಳ ಬಗ್ಗೆ ಅವರಿಗೆ ತಿಳಿದಿರಬೇಕು ಅದೇ ರೀತಿ ಒಬ್ಬ ಸರ್ಜನ್ ಒಬ್ಬ ಪೇಷಂಟನ್ನು ಆಪರೇಟ್ ಮಾಡಬೇಕಾದಾಗ ವರ್ಚುವಲ್ ರಿಯಾಲಿಟಿ ಸಹಾಯದಿಂದ ರಿಮೋಟ್ ಆಗಿ ಸರ್ಜರಿ ಮಾಡಬಹುದು ಮತ್ತು ಅದಲ್ಲದೆ ಮನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಬೇರೆಬೇರೆ ಅಸೆಂಬ್ಲಿ ಅಟೋಮೇಶನ್ ಸಿಮುಲೇಶನ್ ಮತ್ತು ಆಕ್ಸಿಡೆಂಟ್ ಸಿಮುಲೇಶನ್ ತರಹದ ವಿಷಯಗಳನ್ನು ನಾವು ಮನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಪರ್ಫಾರ್ಮ್ ಮಾಡಬಹುದು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಫೈಯರ್ ವರ್ಕರ್ಸ್ ಗಳನ್ನು ಕೂಡ ವರ್ಚುವಲ್ ರಿಯಾಲಿಟಿ ಸಹಾಯದಿಂದ ಎಮರ್ಜೆನ್ಸಿ ಇವಕ್ವೆಶನ್ ಸಿಚುಯೇಶನ್ ಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಟ್ರೈನ್ ಮಾಡಲಾಗಿದೆ ವಂಡರ್ಫುಲ್ ಅಲ್ವಾ ಹಾಗಾಗಿ ಯಾವುದಾದರೂ ಒಂದು ಸೀನಾರಿಯೋ ಬಗ್ಗೆ ನಮಗೆ ಹೇಳಬಹುದು ಪ್ರತ್ಯೇಕವಾಗಿ ನಿಮ್ಮಲ್ಲಿ ಇರುವಂತಹ ಏಕೆಂದರೆ ಸ್ಕ್ರೀನಿನಲ್ಲಿ ನಾವು ಅದನ್ನ ನೋಡಬಹುದು ಎಸ್ ಸದ್ಯಕ್ಕೆ ನಾವು ಆಕ್ಸಿಡೆಂಟ್ ಡೆವಲಪ್ಮೆಂಟ್ ಸೀನಾರಿಯೋ ಬಗ್ಗೆ ಕೆಲಸ ಮಾಡುತ್ತಿದ್ದೇವೆ ಒಂದು ಫ್ಯಾಕ್ಟರಿ ಸಿಮುಲೇಶನ್ ನಾವು ಡವಲಪ್ ಮಾಡಿದ್ದೇವೆ ಕೆಲವು ಆಕ್ಸಿಡೆಂಟ್ ಸಿಚುವೇಶನ್ ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದಾದ ಫ್ಯಾಕ್ಟರಿ ವರ್ಕ್ ಪ್ಲೇಸ್ ಸೀನಾರಿಯೋ ದಲ್ಲಿದೆ ಹಾಗಾಗಿ ನಾನು ನಿಮಗೆ ಆಕ್ಸಿಡೆಂಟ್ ವರ್ಕ್ ಪ್ಲೇಸ್ ತೋರಿಸುತ್ತೇನೆ ನೀವು ಅದನ್ನು ವಿಜುವಲೈಸ್ ಮಾಡಬಹುದು ಇದು ಸ್ವಲ್ಪ ಸಮಯದಲ್ಲಿ ನಾವು ಡವಲಪ್ ಮಾಡಿದಂತಹ ಸಂಪೂರ್ಣ ವರ್ಕ್ ಪ್ಲೇಸ್ ಇದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ 3D ಮಾಡೆಲ್ ಗಳನ್ನು ಡವಲಪ್ ಮಾಡಲು ಬೇಕಾದ ನಿರ್ದಿಷ್ಟವಾದ ಕೆಲವು ಡಾಟಾ ಗಳ ಸಂಗ್ರಹ ಹಾಗಾಗಿ ಮೊದಲನೇ ಹಂತದಲ್ಲಿ ನಾವು 3D ಮಾಡೆಲ್ಗಳನ್ನು ಡವಲಪ್ ಮಾಡಿದ್ದೇವೆ 3D ಮಾಡಲಿಂಗ್ ಉಪಯೋಗಿಸುವಂತಹ ಸಾಫ್ಟ್ವೇರ್ ಗಳಾದ solidworks Google sketch up Maya ಗಳ ಸಹಾಯದಿಂದ ಡವಲಪ್ ಮಾಡಿದ ಎಲ್ಲಾ 3D ಮಾಡೆಲ್ಗಳನ್ನು ನೀವಿಲ್ಲಿ ನೋಡಬಹುದು 3D ಮಾಡಲಿಂಗ್ ನಂತರ ಟೆಕ್ಷರಿಂಗ್ ಬಗ್ಗೆ ನಾವು ಗಮನ ಹರಿಸಿದ್ದೇವೆ ಟೆಕ್ಷರಿಂಗ್ ಯಾಕೆ ಅಂದ್ರೆ ಎನ್ವಿರಾನ್ಮೆಂಟ್ ನಲ್ಲಿರುವ 3Dಮಾಡೆಲ್ ಗಳ ನಿಜವಾದ ಫೀಲಿಂಗ್ ಅನ್ನು ಟೆಕ್ಷರಿಂಗ್ ಕೊಡುತ್ತದೆ ನಿಜವಾದ ಎನ್ವಿರಾನ್ಮೆಂಟ್ ಅನ್ನು ಯಥಾವತ್ತಾಗಿ ನಾವು ವರ್ಚುವಲ್ ರಿಯಾಲಿಟಿ ನಲ್ಲಿ ತೋರಿಸಬೇಕಾಗುತ್ತದೆ ಹಾಗಾಗಿ ನಾವು ಪ್ರತಿಯೊಂದು ಆಬ್ಜೆಕ್ಟ್ ಗೆ ಟೆಕ್ಸ್ಟರ್ ಕೊಡಬೇಕಾಗುತ್ತದೆ ಗೇಮ್ ಇಂಜಿನ್ ಆದ unreal ಇಂಜಿನ್ ಸಹಾಯದಿಂದ ಎಲ್ಲ ತರಹ ಸಿಮುಲೇಶನ್ ಗಳನ್ನ ನಾವು ಮಾಡಿದ್ದೇವೆ ಎಲ್ಲಾ ಮಾಡೆಲ್ಗಳನ್ನು ಈ ಇಂಜಿನ್ ಗೆ ನಾವು ಇಂಪೋರ್ಟ್ ಮಾಡಿದ್ದೇವೆ ನಂತರ ನಮ್ಮ ಆಪರೇಷನ್ ಪ್ರಕಾರ ನಮ್ಮ ರಿಕ್ವಾರ್ಮೆಂಟ್ ಪ್ರಕಾರ ಬೇರೆ ಬೇರೆ ರೀತಿಯ ಆಕ್ಸಿಡೆಂಟ್ ಸೀನಾರಿಯೋ ಗಳನ್ನು ಮತ್ತು ಈ ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಅನುಸರಿಸಬೇಕಾದ ಬೇರೆ ಬೇರೆ ತರಹದ ಸಿಮಿಲೇಶನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗಳನ್ನು ಕ್ರಿಯೇಟ್ ಮಾಡಿದ್ದೇವೆ ನಾವು ಕೆಲಸ ಮಾಡುತ್ತಿರುವ ಪ್ರಾಜೆಕ್ಟಿನ ಸಂಪೂರ್ಣ ಡೆಮೋನ್ಸ್ಟ್ರೇಷನ್ ಇದು ಕ್ರಾಂತಿ ನಾನು ನಿಮ್ಮಲ್ಲಿ ಒಂದು ಕೇಳ ಬೇಕೆಂದಿದ್ದೇನೆ ಅದೇನೆಂದರೆ ಈ ಒಂದು HMD ಒಳಗಡೆ ನೀವು ಏನನ್ನ ನೋಡುತ್ತೀರಿ ನಾವು ಏನಾದರೂ ಈ ಒಂದು HMD ಹಾಕಿಕೊಂಡರೆ ಡೆಸ್ಕ್ಟಾಪ್ ನಲ್ಲಿ ಸಂಪೂರ್ಣ ಎನ್ವಿರಾನ್ಮೆಂಟ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಎರಡು ತರಹದ VR ಗಳಿವೆ ಮೊದಲನೆಯದು ಕೊಂ ಡಿಸ್ಪ್ಲೇ ಆಧರಿಸಿದ VR ಪ್ರೊಜೆಕ್ಷನ್ ಆಧರಿಸಿದ VR ಮತ್ತು ಎರಡನೆಯದು ಕಂಪ್ಯೂಟರ್ VR ಡೆಸ್ಕ್ಟಾಪ್ VR ಪ್ರೊಜೆಕ್ಷನ್ VRನಲ್ಲಿ ಫೀಲ್ ಮಾಡುವ ಇಮರ್ಸಿವ್ನೆಸ್ ಫೀಲ್ ಮಾಡಿ ಹಾಗಾಗಿ ನಾನು ಯಾವಾಗ ಈ ಒಂದು HMD ಹಾಕಿಕೊಂಡಿರುತ್ತಾನೆ ಅದನ್ನು ಫೀಲ್ ಮಾಡುತ್ತೇನೆ ಪ್ರತ್ಯೇಕವಾಗಿ ಎನ್ವಿರಾನ್ಮೆಂಟ್ ನಲ್ಲಿ ಕೆಲಸ ಮಾಡುವಾಗ ನಾನೇನಾದರೂ ಬೇರೆ ದಿಕ್ಕಿನಲ್ಲಿ ಚಲಿಸಿದರೆ ಬೇರೆ ಇಕ್ವಿಪ್ಮೆಂಟ್ ಗಳು ಇರುವುದನ್ನು ನಾನು ನೋಡಬಹುದು ಇದು ಒಂದು ಪ್ರತ್ಯೇಕವಾದ ವರ್ಕ್ ಪ್ಲೇಸ್ ನಲ್ಲಿರುವ ಫೆಸಿಲಿಟಿ ಡಿಸೈನ್ ಆಪರೇಟರ್ಗೇನದ್ರು ಕೊಟ್ಟರೆ ಆಪರೇಟರ್ ಕೆಲವು ಆಪರೇಷನ್ಗಳನ್ನ ಮಾಡುತ್ತಾನೆ ನಾನು ಆಪರೇಟರ್ ಆಗಿ ಕೆಲಸಮಾಡುತ್ತೇನೆ ಹಾಗಾಗಿ ನಾನು ಒಂದು ಆಪರೇಷನ್ ಮಾಡಬೇಕಾದ ಕಾರ್ಯ ಸ್ಥಳಕ್ಕೆ ಹೋಗುತ್ತೇನೆ ಮತ್ತು ನನ್ನ ಆಪರೇಷನ್ ಮಾಡುತ್ತೇನೆ ನಾನು ಸ್ವತಃ ಮಾಡಬಹುದು ಮತ್ತು ಎನ್ವಿರಾನ್ಮೆಂಟ್ ನಲ್ಲಿ ನಾನು ಒಬ್ಬ ಯುಜರ್ ಆಗಿ ವರ್ತಿಸುತ್ತೇನೆ ಅದ್ಬುತವಾಗಿದೆ ಥ್ಯಾಂಕ್ಯು ಕ್ರಾಂತಿ ಮತ್ತು ವರ್ಚುವಲ್ ರಿಯಾಲಿಟಿ ಉಪಕರಣಗಳು ಇನ್ಫಾಸ್ಟ್ರಕ್ಚರ ಮತ್ತು ಇತ್ಯಾದಿಗಳನ್ನ ಅಂದ್ರೆ ಎಚ್ಎಮ್ಡಿ ವಿವಿಧ ವಿಆರ್ ಗ್ಲಾಸ್ಗಳು ಮತ್ತು ಮುಂತಾದವುಗಳ ಸಹಾಯವನ್ನ ನಾವು ನೋಡಿದ್ದೇವೆ ಅವು ಅನುಕರಿಸಲು ಸಾಧ್ಯವಾಗುವ ಮತ್ತು ನಿಜವಾದ ಸಿನಾರಿಯೋ ಘಟಿಸುವ ಮೊದಲೇ ಬೇರೆ ಬೇರೆ ಸಿನಾರಿಯೋಗಳಲ್ಲಿ ಟ್ರೇನ್ ಮಾಡಬಹುದಾಗಿದೆ ಕ್ರಾಂತಿ ಹೇಳಿದ ಹಾಗೆ ಬೇರೆ ಬೇರೆ ಸಿನಾರಿಯೋಗಳಲ್ಲಿ ವಿಆರ್ ಅಪ್ಲಿಕೇಶನ್ಗಳನ್ನ ಕಾಣಬಹುದು ಉಧಾಹರಣೆಗೆ ಮೈನಿಂಗ್ ಸಿನಾರಿಯೋದಲ್ಲಿ ಹೆಲ್ತ್ ಕೇರ್ ಇಲ್ಲಿ ನಿಜವಾಗ್ಲು ಶಸ್ತ್ರ ಚಿಕೆತ್ಸೆ ಮಾಡುವ ಮೊದಲೇ ವೈದ್ಯರು ಕೆಲವು ರೀತಿಯ ಶಸ್ತ್ರ ಚಿಕಿತ್ಸೆಗಳನ್ನ ಅಭ್ಯಾಸ ಮಾಡಬಹುದು ಮತ್ತು ಮುಂತಾದವುಗಳಲ್ಲಿ ಟ್ರೇನ್ ಮಾಡುವಲ್ಲಿ ವಿಆರ್ ಬೇಕಾಗುತ್ತದೆ ಥ್ಯಾಂಕ್ಯು ಕ್ರಾಂತಿ ಇಲ್ಲಿರುವ ವಿಆರ್ ಫೆಸಿಲಿಟಿಗಳ ಬಗ್ಗೆ ಮತ್ತೇನಾದ್ರು ಬೇರೆ ತಿಳಿದುಕೊಳ್ಳುವುದು ಇದೆಯಾ ಅಂತ ಪ್ರೋಫೆಸರ್ ಮೈತಿಯವರನ್ನ ನಾನು ಕೇಳುತ್ತೇನೆ ಹೌದು ಈ ವಿಆರ್ ಫೆಸಿಲಿಟಿ ಯುನಿಕ್ ಆದದ್ದು ಮತ್ತು ಒಳ್ಳೆಯ ವಿವರಣೆ ಕೊಟ್ಟ ಕ್ರಾಂತಿಗೆ ನಾನು ಥ್ಯಾಂಕ್ಯು ಹೇಳಬೇಕು ಆತನ ವಿವರಣೆಗೆ ಮುಂದುವರೆಸಿ ಅಲ್ಟಿಮೇಟ್ ವಿಆರ್ ಸಲುವಾಗಿ ವಿವಿಧ ಹಂತಗಳಿವೆ ಅಂದ್ರೆ ಮಾಡೆಲಿಂಗ್ ಮತ್ತು ಸಿಮುಲೇಷನ್ ಮತ್ತು ಟ್ರ್ಯಾಕಿಂಗ್ ಎಂದು ನಾನು ಹೇಳಬಯಸುತ್ತೇನೆ ಮೊದಲನೆಯದು ನಮ್ಮಲ್ಲಿ ಹೈ ಎಂಡ್ ಸಿಸ್ಟಮ್ ಇದೆ ಕಂಪ್ಯೂಟಿಂಗ್ ಸಿಸ್ಟಮ್ ಮೊದಲು ಇಮೇಜ್ ಜೆನೆರೇಟ್ ಮಾಡುವುದು ಮತ್ತು ನಂತರ ಅದನ್ನ ಪ್ರೊಜೆಕ್ಟರ್ ನಲ್ಲಿ ಪ್ರೊಜೆಕ್ಟ್ ಮಾಡುವುದು ಹೆಚ್ಚು ಪ್ರೊಜೆಕ್ಟರ್ಗಳು ಇದ್ದರೆ ಒಳ್ಳೇದು ಈಗ ನಮ್ಮಲ್ಲಿ ಒಂದು ಪ್ರೊಜೆಕ್ಟರ್ ಇದೆ ಮೊದಲು ಇಮೇಜ್ ಜೆನೆರೇಟ್ ಮಾಡುವುದು ಎರಡನೇದು ಇಮೇಜ್ ಪ್ರೊಜೆಕ್ಷನ್ ಮತ್ತು ಒಮ್ಮೆ ಇಂಡಸ್ಟ್ರಿ ಎನ್ವಿರಾನ್ಮೆಂಟ್ ಅಥವಾ ನಿಜವಾದ ಎನ್ವಿರಾನ್ಮೆಂಟ್ ಮತ್ತು ಅದರ ಕಂಪೋನೆಂಟ್ ಮತ್ತು ಉಳಿದ ಇತರೆ ವಸ್ತುಗಳ ಕ್ರಿಯೇಟ್ ಮಾಡಿದ ಮೇಲೆ ವರ್ಕಿಂಗ್ ಅನ್ನು ಸಿಮುಲೇಟ್ ಸಿಂಕ್ರನೈಜ್ ಮಾಡಲಾಗುವುದು ನಂತರ ಅಂತಿಮವಾಗಿ ಬರುವುದು ಯುಜರ್ ಜೊತೆಗೆ ಹೇಗೆ ಇಂಟರ್ಫೇಸ್ ಮಾಡುವುದು ಎನ್ನುವುದು ನಮ್ಮಲ್ಲಿ ಅನೇಕ ಉಪಕರಣಗಳಿವೆ ಈಗಾಗಲೆ ಕ್ರಾಂತಿ ನಿಮಗೆ ತೋರಿಸಿದ್ದಾರೆ ಮುಖ್ಯವಾಗಿ ಹ್ಯಾಂಡ್ ಗ್ಲೌಸ್ಗಳು ನಂತರ ಹೆಡ್ ಮತ್ತು ಹ್ಯಾಂಡ್ ಟ್ರ್ಯಾಕರ್ ಮತ್ತು ಅವುಗಳನ್ನ ಮತ್ತು ಸೆನ್ಸರ್ಗಳ ಜೊತೆ ನೆವಿಗೇಷನ್ ಸಿಸ್ಟಮ್ ಉಪಯೋಗಿಸಿಕೊಂಡು ನೀವು ಎನ್ವಿರಾನ್ಮೆಂಟ್ನಲ್ಲಿ ಇಮೆರ್ಸ್ ಆಗತ್ತೀರಿ ಮತ್ತು ನಂತರ ಮೊದಲೆ ಪ್ಲಾನ್ ಮಾಡಿದ ಪ್ರೊಗ್ರಾಮ್ ನಂತೆ ನೀವೇನಾದ್ರು ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಅದನ್ನ ಮಾಡಬಹುದು ಅಪ್ಲಿಕೇಶನ್ ದೃಷ್ಠಿಕೋನದಿಂದ ನೋಡುವುದಾದರೆ ನಾನು ಏನು ಹೇಳಬಹುದೆಂದರೆ ಅದು ವಿಶಾಲವಾಗಿದೆ ಪ್ರತ್ಯೇಕವಾಗಿ ಹೇಳುವುದಾದರೆ ನಾವು ಈ ಪ್ರಯೋಗಲಯವನ್ನ ಆಕ್ಸಿಡೆಂಟ್ ಕಾಜೇಷನ್ ಮಾಡೆಲಿಂಗ್ ಮತ್ತು ಸಿಮುಲೇಷನ್ ದೃಷ್ಠಿಯಿಂದ ಆರಂಭಿಸಿದ್ದು ಮತ್ತು ಈ ರೀತಿಯ ಕೆಲಸವನ್ನ ಯಾವುದೇ ಇಂಡಸ್ಟ್ರಿ ಗಳಲ್ಲಿ ಮಾಡಬಹುದು ಇದಲ್ಲದೆ ಪ್ರಾಡಕ್ಟ್ ಡೆವಲಪ್ಮೆಂಟ್ನಲ್ಲಿ ವರ್ಚುವಲ್ ಪ್ರೊಟೊಟೈಪಿಂಗ್ ಮತ್ತು ಮೆಡಿಕಲ್ ಹೆಲ್ತ್ಕೇರ್ ಸಿಸ್ಟಮ್ ವಿಶೇಷವಾಗಿ ಆಪರೇಷನ್ಗಳ ದೃಷ್ಠಿಯಿಂದ ಅವನ ಅಥವಾ ಅವಳ ತರಬೇತಿಯ ದೃಷ್ಠಿಯಿಂದ ಎರ್ಕ್ರಾಫ್ಟ್ ಓಡಿಸುತ್ತಿರುವ ಪೈಲೆಟ್ ಮತ್ತು ಅಪಯಾಕಾರಿ ಸಿಸ್ಟಮ್ಗಳು ಅಂದ್ರೆ ವೈಲೆಂಟ್ ಗ್ಯಾಸ್ ಮೈನಿಂಗ್ ಕೆಮಿಕಲ್ ಸ್ಟೀಲ್ ಉತ್ಪಾದನೆ ಸಮುದ್ರದ ಆಳದಲ್ಲಿ ಅಂದ್ರೆ ಅಂಡರ್ ವಾಡರ್ ಕೆಲಸಮಾಡುವಾಗ ಅಥವಾ ಎನನ್ನಾದ್ರು ಡೆವಲಪ್ ಮಾಡುವಾಗ ಕೂಡ ಅಪ್ಲಿಕೇಶನ್ಗಳು ವಿಶಾಲವಾಗಿವೆ ಮತ್ತು ಇದನ್ನೇ ನಾನು ಹೇಳಬಯಸಿದ್ದೆ ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ಯು ಪ್ರೊಫೆಸರ್ ಮೈತಿ ಮತ್ತು ನಾವು ನೋಡಿದ ಹಾಗೆ ವರ್ಚುವಲ್ ರಿಯಾಲಿಟಿಯನ್ನ ಉಪಯೋಗಿಸಲು ವಿಪುಲವಾದ ಅವಕಾಶವಿದೆ ಇದನ್ನ ಅನೇಕ ಅಪ್ಲಿಕೆಶನ್ಗಲಿಗೆ ಉಪಯೋಗಿಸಬಹುದು ಎರ್ಕ್ರಾಫ್ಟ್ ಓಡಿಸುವ ಪೈಲೆಟ್ಗಳ ಟ್ರೇನಿಂಗ್ ಅಂಡರ್ ಗ್ರೌಂಡ್ ಮೈನಿಂಗ್ ಕೋಲ್ ಮೈನಿಂಗ್ ಅಥವಾ ಬೇರೆ ತರಹದ ಮೈನಿಂಗ್ ಅಂಡರ್ವಾಟರ್ ಕೆಲಸಗಳು ಅತಿ ಅಪಾಯಕಾರಿ ಸನ್ನಿವೇಶಗಳು ಅಂದ್ರೆ ಎತ್ತರದಲ್ಲಿ ಕೆಲಸ ಮಾಡುವುದು ಹಾಗಾಗಿ ಅನೇಕ ಕೆಲಸಗಳನ್ನ ಮಾಡಬಹುದಿಲ್ಲಿ ಮತ್ತು ತರಬೇತಿ ಪಡೆದ ಅಗ್ನಿ ಶಾಮಕ ದಳದವರು ಮತ್ತು ಮುಂತಾದವು ಮತ್ತು ಡ್ರೈವಿಂಗ್ ರಸ್ತೆ ಮೇಲೆ ಡ್ರೈವ್ ಮಾಡಲು ಡ್ರೈವರ್ ಗಳಿಗೆ ತರಬೇತಿ ಕೊಡಲು ಹಾಗಾಗಿ ವರ್ಚುವಲ್ ರಿಯಾಲಿಟಿಯ ಅನೇಕ ರೀತಿ ಅಪ್ಲಿಕೇಶನ್ಗಳಿವೆ ಮತ್ತು ಯಾವ ರೀತಿಯ ಇಂಡಸ್ಟ್ರಿ ಎನ್ನುವ ಆಧಾರದ ಮೇಲೆ ಅಡ್ರೆಸ್ ಮಾಡುತ್ತಿರುವ ನಿರ್ದಿಷ್ಟ ಸಮಸ್ಯೆಯ ಸಲುವಾಗಿ ವರ್ಚುವಲ್ ರಿಯಾಲಿಟಿ ಎನ್ವಿರಾನ್ಮೆಂಟ್ಗಳನ್ನು ಸೃಷ್ಟಿ ಮಾಡಬಹುದು ಹಾಗಾಗಿ ಇಂಡಸ್ಟ್ರಿಯಲ್ ಉಪಯೋಗಗಳಿಗೆ ಇದರ ಬಹಳಷ್ಟು ಅಪ್ಲಿಕೇಶನ್ ಗಳಿವೆ ಪ್ರತ್ಯೇಕವಾಗಿ ಇಂಡಸ್ಟ್ರಿ4 0 ಏರಿಯಾದಲ್ಲಿ ಇಂಡಸ್ಟ್ರಿ 4 0 ಮತ್ತು ಇಂಡಸ್ಟ್ರಿಯಲ್ IoT ನಲ್ಲಿ ವರ್ಚುವಲ್ ರಿಯಾಲಿಟಿಯ ಬಹಳಷ್ಟು ಅಪ್ಲಿಕೇಶನ್ ಗಳಿವೆ ಅವರೊಂದಿಗೆ ನಾನು ಮತ್ತೊಮ್ಮೆ ಪ್ರೊಫೆಸರ್ ಮೈತಿ ಮತ್ತು ಕ್ರಾಂತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಬಯಸುತ್ತೇನೆ ತುಂಬಾ ಧನ್ಯವಾದಗಳು ಇಲ್ಲಿ ಇನ್ನೊಂದು ತುಂಬಾ ಎಕ್ಸೈಟಿಂಗ್ ಆದಂತಹ ಉಪಕರಣ ಇದೆ ಅದು ಯಾವುದೆಂದರೆ 3D ಲೇಸರ್ ಸ್ಕ್ಯಾನರ್ ಅದನ್ನು ಕೂಡ VR ಫೆಸಿಲಿಟಿ ನಲ್ಲಿ ಉಪಯೋಗಿಸಲಾಗುವುದು ನೀವು ಎದುರುಗಡೆ ನೋಡುತ್ತಿರುವ ಉಪಕರಣವೇ ಅದು ಹಾಗಾಗಿ ನಾನು ಕ್ರಾಂತಿ ಮುತ್ತು ಆದಿದೇವ ಅವರಲ್ಲಿ ಈ ಒಂದು ಉಪಕರಣದ ಬಗ್ಗೆ ವಿವರಿಸಬಹುದ ಎಂದು ಕೇಳಿಕೊಳ್ಳುತ್ತೇನೆ ಇದು ಡಿಜಿಟೈಜಿಂಗ್ ಡಿವೈಸ್ ನಾವು 3D ಲೇಸರ್ ಸ್ಕ್ಯಾನಿಂಗ್ ಅಂತ ಹೇಳಬಹುದು ಇದು ಏನು ಮಾಡುತ್ತದೆ ನಮ್ಮಲ್ಲಿ ಯಾವುದೇ ರೀತಿಯ 3D ಮಾಡೆಲ್ ಅಥವಾ ವರ್ಕ್ ಪ್ಲೇಸಿನ ಅಥವಾ ಯಾವುದೇ ರೀತಿಯ ಎನ್ವಿರಾನ್ಮೆಂಟ್ನ 2D ಡ್ರಾಯಿಂಗ್ ಇಲ್ಲದಿದ್ದರೆ ಇದು ಎನ್ವಿರಾನ್ಮೆಂಟ್ ಡಾಟಾವನ್ನು ಕ್ಯಾಪ್ಚರ್ ಮಾಡುತ್ತದೆ ಹಾಗಾಗಿ ನಾವು 3D ಲೇಸರ್ ಸ್ಕ್ಯಾನಿಂಗ್ ನಿಂದ ಡಿಜಿಟೈಜ್ಡ್ ಫಾರ್ಮ್ ಕ್ಯಾಪ್ಚರ್ ಮಾಡುತ್ತೇವೆ ಮತ್ತು ನೇರವಾಗಿ ನಾವು 3D ಮಾಡೆಲ್ ಗಳನ್ನು ಅಥವಾ ಯಾವುದೇ ಕೆಟಗರಿಯದಾದರು ಪಡೆಯಬಹುದು ಇದು ತುಂಬಾ ಸುಲಭವಾಗಿ ಉಪಯೋಗಿಸಬಹುದಾದ ಉಪಕರಣ ನಾವಿದನ್ನು ಎಲ್ಲಾದರೂ ಇಡಬಹುದು ಮತ್ತು ನಾವು 3D ಡಾಟಾವನ್ನು ಪಡೆಯಬಹುದು ಹಾಗಾಗಿ ಯಾವುದೇ ರೀತಿಯ ಎನ್ವಿರಾನ್ಮೆಂಟ್ಗೆ ಉಪಯೋಗಿಸುವ ಈ ಜನರೇಶನ್ನಿನ ಯಾವುದೇ ಮಾಡೆಲ್ಗೆ ಇದು ಪ್ಲಸ್ ಪಾಯಿಂಟ್ ಆಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳಬಯಸುತ್ತೇನೆ ಎಂದರೆ ನಿಮ್ಮ ಸ್ಥಳದಲ್ಲಿ ಏನಾದರೂ ಕಾಂಪ್ಲೆಕ್ಸ್ ಅಥವಾ ಇಂಟರ್ನೆಟ್ ಇಂಟ್ರಿಕೆಟ್ ಶೇಪ್ಗಳು ಇದ್ದು ಅದನ್ನು ಮೊಡೆಲ್ ಮಾಡಲು ಬಯಸಿದ್ದರೆ ಮಾಡೆಲ್ ಮಾಡಲು ನಿಮಗೆ ಸರಿಯಾದ ಡಾಟಾ ಸಿಗದಿದ್ದರೆ ನೀವು ಈ ಇಕ್ವಿಪ್ಮೆಂಟ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಅದನ್ನು ನಿರ್ದಿಷ್ಟವಾದ ವರ್ಕ್ ಪ್ಲೇಸ್ ನಲ್ಲಿ ಇಡಲಾಗುವುದು ಇದು 500 ರಿಂದ 600 ರವರೆಗೆ ಸ್ಕೇಲ್ ಆಗುತ್ತದೆ 600 ಮೀಟರ್ ದೂರ ಹಾಗಾಗಿ ನಿರ್ದಿಷ್ಟವಾದ ವರ್ಕ್ ಪ್ಲೇಸ್ ನಲ್ಲಿ ಪಾಯಿಂಟ್ ಕ್ಲೌಡ್ ಫಾರಂನಲ್ಲಿ ಎಲ್ಲಾ ಕಂಪೋನೆಂಟ್ಗಳನ್ನು ಕ್ಯಾಪ್ಚರ್ ಮಾಡುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ 3D ಮಾಡೆಲ್ ಅನ್ನು ಔಟ್ ಪುಟ್ ಆಗಿ ಕೊಡುವ ಸಾಫ್ಟ್ವೇರ್ ಮೂಲಕ ಪಾಯಿಂಟ್ ಕ್ಲೌಡ್ಗಳು ಕನೆಕ್ಟ್ ಆಗಿರುತ್ತವೆ 3D ಮಾಡಲಿಂಗ್ ಸಾಫ್ಟ್ ವೇರ್ ಗೆ ಹೆಚ್ಚು ಸಮಯವನ್ನು ಕೊಡುವುದು ಮತ್ತು 3D ಮಾಡೆಲ್ ಗಳನ್ನು ಡೆವಲಪ್ ಮಾಡುವುದು ನಾವು ಇದನ್ನು ನೇರವಾಗಿ ಉಪಯೋಗಿಸಬಹುದು ಮತ್ತು 3D ಮಾಡೆಲ್ ಗಳನ್ನು ಫೈನಲ್ ಪ್ರಾಡಕ್ಟ್ ಗಳಾಗಿ ಪಡೆಯಬಹುದು ಗ್ರೇಟ್ ಥ್ಯಾಂಕ್ಯು ಮುಖ್ಯವಾಗಿ VR ಮಾಡೆಲ್ ಗಳಲ್ಲಿ ನಿಜವಾದ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಸೃಷ್ಟಿಮಾಡಲು 3D ಮಾಡಲಿಂಗ್ ಬೇಕಾಗುತ್ತದೆ ಹಾಗಾಗಿ ನಾವು 3D ಮಾಡೆಲ್ 3 ಪಾಯಿಂಟ್ ಕ್ಲೌಡ್ ಗಳ ಪಡೆಯಬಹುದು ಮತ್ತು ಸಾಫ್ಟ್ವೇರ್ ಮೂಲಕ ಅಥವಾ ಪ್ರೋಗ್ರಾಂ ಮೂಲಕ 3D ಎನ್ವಿರಾನ್ಮೆಂಟ್ ಪಡೆಯಬಹುದು ಮತ್ತು ನೇರವಾಗಿ VR ಸಿಸ್ಟಮ್ ಉಪಯೋಗಿಸುವುದರಿಂದ ಪಡೆಯಬಹುದು ವರ್ಚುವಲ್ ರಿಯಾಲಿಟಿ ಸೀನಾರಿಯೋ ನಿಮಗೆ ಕಾಣ್ತಾ ಇದೆ ಅಲ್ವಾ ಆ ಸೀನಾರಿಯೋ